ಸಾಲಿಡ್ವರ್ಕ್ಸ್ ಮುಂದುವರೆದ ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತ ನಮ್ಮ ಏನ್ ಪಿ ಟಿ ಈ ಎಲ್ ಆನ್ಲೈನ್ ಪ್ರಮಾಣೀಕೃತ ಕೋರ್ಸ್ ಗಳಿಗೆ ಸುಸ್ವಾಗತ ಕಳೆದ ಕೆಲವು ತರಗತಿಗಳಲ್ಲಿ ನಾವು ಸಾಲಿಡ್ವರ್ಕ್ಸ್ನಲ್ಲಿ ಕೆಲವು ಪರಿಕಲ್ಪನೆಗಳನ್ನು ಕಲಿತಿದ್ದೇವೆ ಇಂದಿನಿಂದ ಸುಧಾರಿತ ಸಾಲಿಡ್ವರ್ಕ್ಸ್ ನ ಪರಿಕಲ್ಪನೆಗಳನ್ನು ನಾವು ಕಲಿಯುತ್ತೇವೆ ಮೊದಲನೆಯದು ಉಲ್ಲೇಖ ಸಮತಲವನ್ನು ನಿರ್ಮಿಸುವುದು ಉದಾಹರಣೆಗೆ ಮುಂಭಾಗದ ಸಮತಲ ಮೇಲಿನ ಸಮತಲ ಮತ್ತು ಬಲ ಸಮತಲ ವನ್ನು ಹೇಗೆ ಬಳಸುವುದು ಎಂದು ನಮಗೆ ತಿಳಿದಿದೆ ನಾವು ಆ ರೀತಿಯ ಮೇಲ್ಮೈಗಳನ್ನು ಹೊಂದಿದ್ದರೆ ನಾವು ರೇಖಾಚಿತ್ರ ವನ್ನು ಸೆಳೆಯಬಹುದು ನಂತರ ಎಕ್ಸ್ಟ್ರುಡ್ ಆಯ್ಕೆಗಳು ಎಕ್ಸ್ಟ್ರುಡ್ ಕಟ್ ಎಕ್ಸ್ಟ್ರೂಡ್ ಬಾಸ್ ಅನ್ನು ಬಳಸಿ ಬಹುಶಃ ನಾವು ಈ ರೀತಿಯ ವಸ್ತುಗಳನ್ನು ನಿರ್ಮಿಸಬಹುದು ಆದಾಗ್ಯೂ ವಸ್ತುವು ವಿಭಿನ್ನ ರೀತಿಯ ಮೇಲ್ಮೈಗಳನ್ನು ಹೊಂದಿದ್ದರೆ ಇಳಿಜಾರಾದ ಮೇಲ್ಮೈಗಳು ಕರ್ವಿ ಲೀನಿಯರ್ ಮೇಲ್ಮೈಗಳು ಸ್ವಲ್ಪ ಆಫ್ಸೆಟ್ ಮೇಲ್ಮೈಗಳಿವೆ ಅಂತಹ ರೀತಿಯ ಮೇಲ್ಮೈಗಳನ್ನು ಹೇಗೆ ನಿರ್ಮಿಸುವುದು ನಾವು ಅವುಗಳನ್ನು ಉಲ್ಲೇಖ ಸಮತಲ ಎಂಬ ಹೆಸರಿನಲ್ಲಿ ಕಲಿಯಲಿದ್ದೇವೆ ಆದ್ದರಿಂದ ಈಗ ನಾವು ಸಾಲಿಡ್ವರ್ಕ್ಸ್ ಅನ್ನು ತೆರೆಯೋಣ ಈಗ ಮುಂಭಾಗದ ಸಮತಲ ದಲ್ಲಿ ವಸ್ತುವನ್ನು ನಿರ್ಮಿಸೋಣ ನಾನು ಇಳಿಜಾರಿನ ಮೇಲ್ಮೈಗಳೊಂದಿಗೆ ಎಲ್ ಕೋನೀಯ ರೀತಿಯ ಬ್ರಾಕೆಟ್ ಅನ್ನು ನಿರ್ಮಿಸುತ್ತೇನೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾನು ಏನು ಮಾಡಲಿದ್ದೇನೆಂದರೆ ಒಂದು ರೇಖೆಯನ್ನು ಬಳಸುತ್ತೇನೆ ಬಹುಶಃ ಒಂದು ಬಿಂದುವಿನಿಂದ ಪ್ರಾರಂಭಿಸಿ ಅಲ್ಲಿಗೆ ಹೋಗಿ ಸಾಮಾನ್ಯವಾಗಿ ಯಾಂತ್ರಿಕ ವಸ್ತುವನ್ನು ಬೆಂಬಲಿಸಲು ನಾವು ಈ ರೀತಿಯ ಎಲ್ ಕೋನೀಯ ಬ್ರಾಕೆಟ್ ಗಳನ್ನು ಬಳಸುತ್ತೇವೆ ಈಗ ಆ ಉದ್ದಕ್ಕೆ 100 ಯುನಿಟ್ಗಳಂತಹದನ್ನು ಕೊಡಲು ನಾನು ಸ್ಮಾರ್ಟ್ ಆಯಾಮ ಗಳನ್ನು ಬಳಸಲು ಬಯಸುತ್ತೇನೆ ಅದೇ ರೀತಿ ಇದು 100 ಘಟಕಗಳು ಈಗ ಕಂಟ್ರೋಲ್ ಜೊತೆಗೆ ಈ ಸೈಡ್ ಫ್ಲೇಂಜ್ ದಪ್ಪ ಮತ್ತು ಈ ಸೈಡ್ ಫ್ಲೇಂಜ್ ದಪ್ಪ ಆದ್ದರಿಂದ ಮೊದಲನೆಯದನ್ನು ಆರಿಸಿ ಕಂಟ್ರೋಲ್ ಹಿಡಿದು ಎರಡನೆಯದನ್ನು ಆರಿಸಿ ನಂತರ ಅವುಗಳನ್ನು ಸಮಾನ ಆಯ್ಕೆಯನ್ನಾಗಿ ಮಾಡಿ ಅದನ್ನು ಮಾಡುವ ಮೂಲಕ ನಾನು ಒಂದು ಬದಿಯ ದಪ್ಪದ ಆಯಾಮವನ್ನು ಬದಲಾಯಿಸಲು ಹೋದಾಗಲೆಲ್ಲಾ ಇತರ ದಪ್ಪವೂ ಬದಲಾಗುತ್ತದೆ ಆ ಉದ್ದೇಶಕ್ಕಾಗಿ ನಾವು ಈ ಸಮಾನ ಚಿಹ್ನೆಯನ್ನು ಬಳಸಲಿದ್ದೇವೆ ಆದ್ದರಿಂದ ಈಗ ಸ್ಮಾರ್ಟ್ ಆಯಾಮಕ್ಕೆ ಹೋಗಿ ಈ ದಪ್ಪವನ್ನು 10 ಘಟಕಗಳಾಗಿ ಪರಿವರ್ತಿಸಿ ಆದ್ದರಿಂದ ಇನ್ನೊಂದು ಕಡೆಯೂ ಸೂಕ್ತವಾಗಿ ಬದಲಾಗುತ್ತದೆ ಈಗ ಈ ಸಂಪೂರ್ಣ ವಸ್ತುವನ್ನು ನಾವು 3 ಆಯಾಮಗಳಲ್ಲಿ ಎಕ್ಸ್ಟ್ರುಡ್ ಮಾಡಲು ಬಯಸುತ್ತೇವೆ ಇದು 100 ಯುನಿಟ್ ಉದ್ದವಿರುವುದರಿಂದ ಎಲ್1 ಕೋನೀಯ ಬ್ರಾಕೆಟ್ ಮಾಡಲು ಅದೇ 100 ಯುನಿಟ್ ಗಳನ್ನು ಬಳಸಲು ನಾನು ಬಯಸುತ್ತೇನೆ ಈಗ ಈ ರೀತಿಯ ತೀಕ್ಷ್ಣವಾದ ಅಂಚುಗಳನ್ನು ನಾವು ಬಯಸುವುದಿಲ್ಲ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಲಿದ್ದೇವೆಂದರೆ ನಾವು ಆರ್ಕ್ ಅನ್ನು ಬಳಸುತ್ತೇವೆ ಮತ್ತು ಅಂತಹ ಭಾಗಗಳನ್ನು ತೆಗೆದುಹಾಕುತ್ತೇವೆ ಇನ್ನೊಂದು ಮಾರ್ಗವೆಂದರೆ ಫಿಲೆಟ್ ಅನ್ನು ಬಳಸಿ ಈ ಸಣ್ಣ ಮೂಲೆಗಳನ್ನು ಕಡಿಮೆ ಮಾಡುವದು ಆದ್ದರಿಂದ ಇದನ್ನು ಆಯ್ಕೆಮಾಡಿ ಮತ್ತು ಇದನ್ನೂ ಆಯ್ಕೆಮಾಡಿ ಫಿಲೆಟ್ ಬಳಸಿ ಇಲ್ಲಿ ನಾವು ಯಾವಾಗಲೂ ಆ ಫಿಲೆಟ್ ಗಾತ್ರವನ್ನು ಹೆಚ್ಚಿಸಬಹುದು ಅದು ತುಂಬಾ ಹೆಚ್ಚು ಆದ್ದರಿಂದ ನಾವು ಆ ವೈಶಿಷ್ಟ್ಯವನ್ನು ತಿದ್ದುಪಡಿ ಮಾಡೋಣ ಬಹುಶಃ ಅದನ್ನು 10 ಮಿ ಮೀ ಮಾಡಬಹುದು ಈಗ ಅದಕ್ಕೆ ಲಂಬವಾಗಿ ನಾವು ವೃತ್ತಗಳನ್ನು ಬರೆಯೋಣ ವೃತ್ತದ ತ್ರಿಜ್ಯ ವಾಗಿ ಸ್ಮಾರ್ಟ್ ಆಯಾಮ 12 ಯೂನಿಟ್ಗಳನ್ನು ಬಳಸೋಣ ಮತ್ತು ಇದು ಕೇಂದ್ರ ಬಿಂದು ನಾವು ಸ್ಮಾರ್ಟ್ ಆಯಾಮ ವನ್ನು ಬಳಸೋಣ ಈ ರೇಖೆಯಿಂದ ಈ ಕೇಂದ್ರ ಬಿಂದು 12 ಯೂನಿಟ್ ಗಳು ಇರುವಂತೆ ಆಯ್ದುಕೊಳ್ಳಿ ಅದರಂತೆಯೇ ಈ ಬಿಂದುವಿನಿಂದ ಈ ಬಿಂದುವಿನ ವರೆಗೆ ಇದು 12 ಯೂನಿಟ್ ಗಳಾಗಿ ಮಾಡುತ್ತದೆ ಆದ್ದರಿಂದ ಇದು ಅದರ ಕೇಂದ್ರವಾಗಿರುತ್ತದೆ ಈಗ ಅದಕ್ಕೆ ಸಮಾನಾಂತರವಾಗಿ ಈ ಮಿರರ್ ಅನ್ನು ಆರಿಸಿ ಈ ಸಾಲಿನ ಸುತ್ತ ಮಿರರ್ ಅಪ್ಲೈ ಒತ್ತಿ ಆದ್ದರಿಂದ ಎರಡು ವೃತ್ತಗಳನ್ನು ಮಾಡಲಾಗುತ್ತದೆ ಈಗ ಈ ಕತ್ತರಿಸಿದ ಭಾಗಗಳನ್ನು ತೆಗೆದುಹಾಕಲು ನಾವು ಎಕ್ಸ್ಟ್ರುಡ್ ಆಯ್ಕೆಯನ್ನು ಬಳಸುತ್ತೇವೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ಇದನ್ನು ಆರಿಸಿ ವೈಶಿಷ್ಟ್ಯ ಗಳಿಗೆ ಹೋಗಿ ಎಕ್ಸ್ಟ್ರುಡ್ ಕಟ್ ಒಮ್ಮೆ ಮಾಡಿದ ನಂತರ ಓಕೆ ಒತ್ತಿ ಆದ್ದರಿಂದ ನಾವು ಈ ರಂಧ್ರಗಳನ್ನು ಹೊಂದಿದ್ದೇವೆ ಅದರ ಮೂಲಕ ನಾವು ಈ ಬೋಲ್ಟ್ ಮತ್ತು ನಟ್ ಗಳನ್ನು ಹಾಕಬಹುದು ಅದರಂತೆಯೇ ಆ ಮೇಲ್ಮೈ ಮೇಲೆ ನಾವು ಕೇಂದ್ರದಲ್ಲಿ ಮತ್ತೊಂದು ವೃತ್ತವನ್ನು ಮಾಡೋಣ ಆದ್ದರಿಂದ ಈಗ ಇದರ ಮಧ್ಯದ ರೇಖೆ ಇಲ್ಲಿದೆ ಮತ್ತು ಈ ಮಧ್ಯದ ರೇಖೆಗೆ ಈ ದೂರವನ್ನು 0 ಎಂದು ಮಾಡಲು ನಾವು ಬಯಸುತ್ತೇವೆ ಆದ್ದರಿಂದ ಅದು ಕೇಂದ್ರ ಸ್ಥಳವಾಗಿರುತ್ತದೆ ಈಗ ಇದನ್ನು ಆರಿಸಿ ವೈಶಿಷ್ಟ್ಯಗಳಿಗೆ ಹೋಗಿ ಈಗ ನಾವು ಆ ಭಾಗದ ಮೂಲಕ ತಳಭಾಗದ ಕಡೆಗೆ ಶಾಫ್ಟ್ ಹಾದುಹೋಗ ಬೇಕೆಂದು ಬಯಸುತ್ತೇವೆ ಆದ್ದರಿಂದ ನಾವು ಇದನ್ನು 20 ಯೂನಿಟ್ ಗಳಾಗಿ ಮಾಡೋಣ ಓಕೆ ಒತ್ತಿ ಈಗ ಈ ಮೇಲ್ಮೈಯಲ್ಲಿ ನಾವು ಇಳಿಜಾರಾದ ಮೇಲ್ಮೈಯನ್ನು ಹೊಂದಲು ಬಯಸುತ್ತೇವೆ ಅದರ ಮೇಲೆ ಹೆಚ್ಚುವರಿ ವಸ್ತು ಇರುತ್ತದೆ ಆದ್ದರಿಂದ ವ್ಯತ್ಯಾಸ ಸಮತಲವನ್ನು ನಿರ್ಮಿಸಲು ಮೊದಲು ನಾವು ಅಲ್ಲಿಗೆ ಹೋಗಿ ಅದನ್ನು ಒತ್ತುತ್ತೇವೆ ಆ ವಸ್ತುವಿಗೆ ಅನುಗುಣವಾಗಿ ಅದೇ ಇಳಿಜಾರಿನ ಕೋನವನ್ನು ಹೊಂದಲು ಬಯಸುತ್ತೇವೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ಎರಡನೇ ಉಲ್ಲೇಖವನ್ನು ಆರಿಸಿ ಮತ್ತು ಈ ಕೋನವನ್ನು 315 ಡಿಗ್ರಿಗಳಿಗೆ ಬದಲಾಯಿಸಿ ಈಗ ನಾವು ಏನು ಮಾಡಿದ್ದೇವೆ ಏಕೆಂದರೆ ಆ ಇಳಿಜಾರಾದ ಸಮತಲದಲ್ಲಿ ವಸ್ತುವನ್ನು ನಿರ್ಮಿಸಲು ನಾವು ಬಯಸುತ್ತೇವೆ ನಾನು ಯಾವುದೇ ಮುಂಭಾಗದ ಸಮತಲ ಮೇಲಿನ ಸಮತಲ ಪಕ್ಕದ ಸಮತಲವನ್ನು ಆರಿಸಿದರೆ ಆ ಇಳಿಜಾರಿನಲ್ಲಿ ನಾನು ಯಾವುದೇ ರೇಖಾಚಿತ್ರವನ್ನು ನಿರ್ಮಿಸಲು ಸಾಧ್ಯವಿಲ್ಲ ಆ ಉದ್ದೇಶಕ್ಕಾಗಿ ನಾವು ಮಾಡುತ್ತಿರುವುದು ಏನೆಂದರೆ ಈ ಸಮತಲಕ್ಕೆ ಸಂಬಂಧಿಸಿದಂತೆ ನಾನು ಇನ್ನೂ ಒಂದು ಸಮತಲವನ್ನು ನಿರ್ಮಿಸಲು ಬಯಸುತ್ತೇನೆ ಅದು ಈ ರೇಖೆಯ ಮೂಲಕ ಹಾದುಹೋಗುತ್ತದೆ ಅದು ಮೇಲ್ಮುಖವಾಗಿರಬಹುದು ಅದು ಕೆಳಮುಖ ದಿಕ್ಕಿನಲ್ಲಿಯೂ ಇರಬಹುದು 315 ಡಿಗ್ರಿಗಳ ಬದಲಿಗೆ ನಾನು ಅದನ್ನು 30 ಡಿಗ್ರಿ ಮಾಡಲು ಹೋದರೆ ಅದು ಕಡಿಮೆಯಾಗುತ್ತದೆ ಆದ್ದರಿಂದ ಯಾವುದೇ ಅನಿಯಂತ್ರಿತ ಕೋನದಲ್ಲಿ ನಾನು ಸಮತಲವನ್ನು ನಿರ್ಮಿಸಬಹುದು ಆದ್ದರಿಂದ ಮೊದಲು ನಾವು 315 ಕ್ಕೆ ಇಡೋಣ ಓಕೆ ಒತ್ತಿ ಆ ಸಮತಲಕ್ಕೆ ಲಂಬವಾದ ನಂತರ ಏನನ್ನಾದರೂ ನಿರ್ಮಿಸಿ ಉದಾಹರಣೆಗೆ ನಾನು ಇಲ್ಲಿ ವೃತ್ತವನ್ನು ನಿರ್ಮಿಸಲು ಬಯಸುತ್ತೇನೆ ಮತ್ತು ಅದು 24 ವ್ಯಾಸವನ್ನು ಹೊಂದಿರಬೇಕು ಮತ್ತು ಅಲ್ಲಿಂದ ನಾನು ಇನ್ನೊಂದು ರೇಖೆಯನ್ನು ಅದರ ಮೂಲಕ ಹಾದುಹೋಗುವ ಹಾಗೆ ರಚಿಸುತ್ತೇನೆ ಮತ್ತು ಈ ರೇಖೆಗೆ ಸ್ಪರ್ಶಕವಾಗುತ್ತದೆ ಈಗ ನಾನು ಮುಂದುವರಿಯುತ್ತೇನೆ ಈ ವಸ್ತುವನ್ನು ಟ್ರಿಮ್ ಮಾಡುತ್ತೇನೆ ಓಕೆ ಒತ್ತಿ ನಂತರ ಇದನ್ನು ಆಯ್ದುಕೊಳ್ಳಿ ಈ ರೇಖೆ ಇದು ವಸ್ತುವನ್ನು ಎಕ್ಸ್ಟ್ರುಡ್ ಮಾಡಲು ಬಾಸ್ ಬೇಸ್ ಅನ್ನು ಎಕ್ಸ್ಟ್ರುಡ್ ಮಾಡಿ ಈಗ ನೀವು ನೋಡುತ್ತಿದ್ದರೆ ಆ ಮೇಲ್ಮೈಗೆ ಲಂಬವಾಗಿ ನಾನು ಸಮತಲವನ್ನು ನಿರ್ಮಿಸಬಹುದು ಈಗ ಈ ಸಂಪೂರ್ಣ ನಿರ್ಮಿತ ವಸ್ತುವನ್ನು ಆ ಮೇಲ್ಮೈಯ ಇನ್ನೊಂದು ಬದಿಗೆ ಸ್ಪರ್ಶಿಸಲು ನಾವು ಬಯಸುತ್ತೇವೆ ಆದ್ದರಿಂದ ಈ ವಸ್ತುವನ್ನು ಎಕ್ಸ್ಟ್ರುಡ್ ಮಾಡಿ ಈ ಮೇಲ್ಮೈಯನ್ನು ಸಂಪೂರ್ಣವಾಗಿ ಸ್ಪರ್ಶಿಸಲು ನಾನು ಬಯಸುತ್ತೇನೆ ಅದನ್ನು ಮಾಡಲು ನಾನು ಏನು ಮಾಡಬೇಕು ದಿಕ್ಕನ್ನು ವಿರುದ್ಧವಾಗಿಸಿ ಆದ್ದರಿಂದ ಅದು ಮೇಲ್ಮೈಯವರೆಗೆ ಇರುತ್ತದೆ ಆದ್ದರಿಂದ ಮೇಲ್ಮೈವರೆಗೆ ಒತ್ತಿ ಕಂಟ್ರೋಲ್ ಬಟನ್ ಜೊತೆಗೆ ಈ ಮೇಲ್ಮೈಯನ್ನು ಒತ್ತಿ ಈ ಸಂಪೂರ್ಣ ಕಮಾನು ರೀತಿಯ ವಸ್ತುವನ್ನು ಮತ್ತೊಮ್ಮೆ ಹೊಂದಲು ಬಯಸುತ್ತೇನೆ ಪೆನೆಟ್ರೇಟ್ ಗೆ ಹೋಗಿ ಈ ವಸ್ತು ಈ ಮೇಲ್ಮೈಯವರೆಗೆ ಪ್ರೊಜೆಕ್ಷನ್ ಹೊಂದಲು ಬಯಸುತ್ತೇನೆ ಇದು ವಿಶಿಷ್ಟವಾದ ಎಕ್ಸ್ಟ್ರುಡ್ ಆಗಿದ್ದರೆ ಅದು ಅದರ ಹೊರಗೆ ಅಥವಾ ಒಳಗೆ ಹೋಗುತ್ತದೆ ಉದಾಹರಣೆಗೆ ಇದನ್ನು ನೋಡೋಣ ಕಂಟ್ರೋಲ್ ಜೊತೆಗೆ ಮೊದಲನೆಯದು ಎರಡನೆಯದು ಮೂರನೆಯದು ನಾಲ್ಕನೆಯದು ಇದನ್ನು ಎಕ್ಸ್ಟ್ರುಡ್ ಮಾಡಲು ಬಯಸುತ್ತೇನೆ ನಾನು ಇದನ್ನು ಬಳಸಿದರೆ ಅದು ಹೊರಗಡೆ ಎಕ್ಸ್ಟ್ರುಡ್ ಮಾಡುತ್ತದೆ ನಾನು ದಿಕ್ಕನ್ನು ವಿರುದ್ಧವಾಗಿಸಿದರೆ ಅದು ಒಳಗಡೆ ಎಕ್ಸ್ಟ್ರುಡ್ ಮಾಡುತ್ತದೆ ಮತ್ತು ಈ ರೀತಿಯ ಅರೆ ಪೆನೆಟ್ರೇಟ್ ರೀತಿಯ ಮೇಲ್ಮೈಗಳನ್ನು ನಾವು ಬಯಸುವುದಿಲ್ಲ ನಾನು ಎಕ್ಸ್ಟ್ರುಡ್ ಮಾಡಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ಎಂದರೆ ಸುಮ್ಮನೆ ಹೋಗುವ ಬದಲು ಈ ಮೇಲ್ಮೈ ವರೆಗೆ ಹೋಗಿ ಯಾವ ಮೇಲ್ಮೈ ವರೆಗೆ ಈ ಮೇಲ್ಮೈಯವರೆಗೆ ನಾವು ಹೊಂದಲು ಬಯಸುತ್ತೇವೆ ನಂತರ ಓಕೆ ಒತ್ತಿ ಆದ್ದರಿಂದನೀವು ನೋಡಿದರೆ ಇಡೀ ವಸ್ತುವನ್ನು ಆ ಮೇಲ್ಮೈವರೆಗೆ ಎಕ್ಸ್ಟ್ರುಡ್ ಮಾಡಲಾಗಿದೆ ಆ ಪ್ರೊಜೆಕ್ಷನ್ ಏನೇ ಇರಲಿ ಅದನ್ನು ನಾವು ಹೊಂದಿದ್ದೇವೆ ಈಗ ಅದರ ಮೇಲೆ ಇನ್ನೂ ಒಂದು ಬೋಲ್ಟ್ ಅನ್ನು ಸ್ಥಿರಪಡಿಸಲು ನಾವು ಬಯಸುತ್ತೇವೆ ಆ ಉದ್ದೇಶಕ್ಕಾಗಿ ಲಂಬವಾದ ಸ್ಥಿತಿಗೆ ಹೋಗಿ ಈಗ ರೇಖಾಚಿತ್ರವನ್ನು ರಚಿಸಿ ಬಹುಶಃ ನಾವು ವೃತ್ತಾಕಾರದ ರಂಧ್ರವನ್ನು ಬಯಸುತ್ತೇವೆ ಮತ್ತು ಅದು ಮಧ್ಯದ ರೇಖೆಯ ಮೂಲಕ ಹಾದುಹೋಗಬೇಕು ಆದ್ದರಿಂದ ಈಗ ಈ ಭಾಗದಲ್ಲಿ ಜೂಮ್ ಮಾಡಿ ಸ್ಮಾರ್ಟ್ ಆಯಾಮ ವನ್ನು ಬಳಸಿ ಮೊದಲನೇಯದ್ದನ್ನು ಆರಿಸಿ ಕಂಟ್ರೋಲ್ ಹಿಡಿದು ಮಧ್ಯದ ರೇಖೆಯನ್ನು ಆರಿಸಿ ಓಕೆ ಒತ್ತಿ ನಂತರ ಅದನ್ನು 0 ಮಾಡಿ ಈಗ ಅದರಿಂದ ರಂಧ್ರವನ್ನು ಮಾಡಲು ನಾವು ಬಯಸುತ್ತೇವೆ ಆದ್ದರಿಂದ ಅದನ್ನು ಒತ್ತಿ ಇದನ್ನು ವೈಶಿಷ್ಟ್ಯಗಳಿಗೆ ಹೋಗಿ ಅಲ್ಲಿ ಎಕ್ಸ್ಟ್ರುಡ್ ಕಟ್ ಇದೆ ಈಗ ನಾವು ಅದನ್ನು ನೋಡೋಣ ನಾವು ಸಂಪೂರ್ಣ ಕಟ್ ಬಯಸಿದರೆ ನಾವು ಅದನ್ನು 50 ಮಿ ಆದ್ದರಿಂದ ಅದು ಆ ರಂಧ್ರದಿಂದ ಹೊರಬರುತ್ತದೆ ಓಕೆ ಒತ್ತಿ ಆದ್ದರಿಂದ ಆ ಸಂಪೂರ್ಣ ವಸ್ತುವಿನ ಮೂಲಕ ಹಾದುಹೋಗುವ ರಂಧ್ರವಿದೆ ಈಗ ಈ ಭಾಗದಲ್ಲಿ ಸ್ಲಾಟ್ನಂತಹದನ್ನು ಹೊಂದಲು ನಾವು ಬಯಸುತ್ತೇವೆ ಈ ಮೇಲ್ಮೈಯಲ್ಲಿ ಮಾತ್ರ ಸಣ್ಣ ಭಾಗದ ಆಯತಾಕಾರದ ಸ್ಲಾಟ್ನಂತಹದ್ದು ಆ ಉದ್ದೇಶಕ್ಕಾಗಿ ನಾನು ಏನು ಮಾಡಲಿದ್ದೇನೆ ಆಯತವನ್ನು ನಿರ್ಮಿಸಿ ಆಯಿತು ಈಗ ಈ ಭಾಗವನ್ನು ಆಯ್ಕೆ ಮಾಡಲಾಗಿದೆ ನಾವು ಕೆಲವು ದಪ್ಪದ ವೆರೆಗೆ ಎಕ್ಸ್ಟ್ರುಡ್ ಕಟ್ ಮಾಡಲು ಬಯಸುತ್ತೇವೆ ಅದು 50 ರವರೆಗೆ ಇರುವುದಿಲ್ಲ ಆದರೆ ನಾನು ಹೊಂದಲು ಬಯಸುವಂತಹ 10 ಎಂಎಂ ಕಟ್ 5 ಎಂಎಂ ಗಿಂತ ಕಡಿಮೆಯಿರಬಹುದು ನೀವು ನೋಡುತ್ತಿದ್ದರೆಅಲ್ಲಿ ಸ್ಲಾಟ್ ನಂತೆಯೇ ಒಂದಿದೆ ಈಗ ಈ ಉಲ್ಲೇಖ ಸಮತಲ ಅಲ್ಲಿ ಇದ್ದರೂ ಅದನ್ನು ನಾನು ನೋಡಲು ಬಯಸುವುದಿಲ್ಲ ನಾನು ಅದನ್ನು ಮರೆಮಾಡಲು ಬಯಸುತ್ತೇನೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾನು ಅದನ್ನು ಒತ್ತಬೇಕು ಸ್ಪೆಕ್ಟ್ ಚಿಹ್ನೆ ಇದೆ ಅದನ್ನು ಒತ್ತಿ ನಂತರ ಉಲ್ಲೇಖ ಸಮತಲವನ್ನು ಮರೆಮಾಡಲಾಗುತ್ತದೆ ಈಗ ಈ ಮೇಲ್ಮೈಯಲ್ಲಿ ನಾನು ಮತ್ತೊಂದು ಷಡ್ಭುಜಾಕೃತಿಯನ್ನು ನಿರ್ಮಿಸಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾನು ಉಲ್ಲೇಖ ಸಮತಲವನ್ನು ನಿರ್ಮಿಸಲು ಬಯಸಿದರೆ ನಾನು ಏನು ಮಾಡಬೇಕು ಮೊದಲಿಗೆ ಈ ಸಮತಲವನ್ನು ಆರಿಸಿ ರೆಫರೆನ್ಸ್ ಜ್ಯಾಮಿತಿ ಗೆ ಹೋಗಿ ನಂತರ ಈ ರೇಖೆಗೆ ಅನುಗುಣವಾಗಿ ಈ ಮೇಲ್ಮೈಯನ್ನು ಆರಿಸಿ ಉಲ್ಲೇಖ ಸಮತಲವನ್ನು ನಿರ್ಮಿಸಿ ಎರಡನೇ ಉಲ್ಲೇಖಕ್ಕಾಗಿ ಅದನ್ನು ಒತ್ತಿ ಈಗ ಕೋನವನ್ನು ಬದಲಾಯಿಸಿ 315 ಡಿಗ್ರಿಗಳ ಬದಲಿಗೆ ನಾನು ಸುಮಾರು 300 ಡಿಗ್ರಿಗಳನ್ನು ಹೊಂದಲು ಬಯಸುತ್ತೇನೆ ಇದನ್ನು ನೋಡೋಣ ಉದಾಹರಣೆಗೆ ನೀವು ಲ್ಯಾಪ್ಟಾಪ್ ಮಾಡಲು ಬಯಸುತ್ತೀರಿ ಎಂದರೆ ಲ್ಯಾಪ್ಟಾಪ್ ವಿನ್ಯಾಸಗೊಳಿಸಿ ಅದಕ್ಕೆ ಈ ರೀತಿಯ ಉಲ್ಲೇಖ ಸಮತಲಗಳು ಯಾವಾಗಲೂ ಸಹಾಯಕವಾಗುತ್ತವೆ ಓಕೆ ಒತ್ತಿ ಆದ್ದರಿಂದ ಒಮ್ಮೆ ಉಲ್ಲೇಖ ಸಮತಲವನ್ನು ನಿರ್ಮಿಸಿದ ನಂತರ ಅದಕ್ಕೆ ಲಂಬವಾಗಿ ಷಡ್ಭುಜಾಕೃತಿಯಂತಹ ರೇಖಾಚಿತ್ರವನ್ನು ರಚಿಸಲು ನಾನು ಬಯಸುತ್ತೇನೆ ಈಗ ನಾನು ಸ್ಮಾರ್ಟ್ ಆಯಾಮವನ್ನು ಬಳಸಲು ಬಯಸುತ್ತೇನೆ ಈ ಬಿಂದು ಮತ್ತು ಈ ಬಿಂದುವು 20 ಯುನಿಟ್ ದೂರದಲ್ಲಿರಬೇಕು ಆಯಿತು ಈಗ ಆ ವೃತ್ತವನ್ನು ತೆಗೆದುಹಾಕಿ ಓಕೆ ಈಗ ಆ ವೃತ್ತವನ್ನು ತೆಗೆದುಹಾಕಿ ಓಹ್ ಅದರ ಆಯಾಮಗಳಿವೆ ಇದನ್ನು ಒತ್ತಿ ವೈಶಿಷ್ಟ್ಯಗಳಿಗೆ ಹೋಗಿ ಬಾಸ್ ಬೇಸ್ ಅನ್ನು ಎಕ್ಸ್ಟ್ರುಡ್ ಮಾಡಿ ನಾವು ಯಾವ ಹಂತದ ವರೆಗೆ ಬಯಸುತ್ತೇವೆ ಮೇಲ್ಮೈ ಹಂತದವರೆಗೆ ಆದ್ದರಿಂದ ಇದು ಸುಮ್ಮನೆ ಮೇಲ್ಮೈವರೆಗೆ ಇಲ್ಲ ಮತ್ತು ಆ ಮೇಲ್ಮೈ ಇದು ಮತ್ತು ಓಕೆ ಒತ್ತಿ ಈ ಭಾಗವನ್ನು ಜೂಮ್ ಮಾಡೋಣ ಆದ್ದರಿಂದ ವಿಭಿನ್ನ ಮೇಲ್ಮೈಗಳಲ್ಲಿ ನಾನು ವಸ್ತುಗಳನ್ನು ನಿರ್ಮಿಸಲು ಬಯಸಿದರೆ ಅದನ್ನು ನಿರ್ಮಿಸುವ ವಿಧಾನ ಇದು ಆದ್ದರಿಂದ ಮೊದಲ ಪರಿಕಲ್ಪನೆಗಳು ಈ ಉಲ್ಲೇಖ ಸಮತಲ ವನ್ನು ನಿರ್ಮಿಸುವ ಬಗ್ಗೆ ಈಗ ಅದೇ ಉಲ್ಲೇಖ ಸಮತಲಗಳ ಪರಿಕಲ್ಪನೆಯನ್ನು ಬಳಸಿಕೊಂಡು ನಾವು ನಾಳಗಳು ಕೊಳವೆ ಗಳು ಮತ್ತು ಇತರ ರೀತಿಯ ಯಾಂತ್ರಿಕ ವಸ್ತುಗಳನ್ನು ನಿರ್ಮಿಸಬಹುದು ಆದ್ದರಿಂದ ಅದನ್ನೂ ನೋಡೋಣ ಆದ್ದರಿಂದ ಮತ್ತೆ ಹೊಸ ಭಾಗ ಓಕೆ ಈಗ ಮುಂಭಾಗದ ಸಮತಲ ಕ್ಕೆ ಹೋಗಿ 0 ರಿಂದ ಪ್ರಾರಂಭವಾಗುವ ರೇಖೆಯನ್ನು ನಿರ್ಮಿಸೋಣ ಕವಲೊಡೆಯುವ ಜಂಕ್ಷನ್ ಅನ್ನು ನಿರ್ಮಿಸಲು ಬಯಸುತ್ತೇವೆ ಈಗ ಸ್ಕೆಚ್ ಫಿಲೆಟ್ ಬಳಸಿ ಇದನ್ನು ಅನ್ವಯಿಸಿ ಅದನ್ನು ಅನ್ವಯಿಸಿ ಅದೇ ರೀತಿ ಇದನ್ನು ಅನ್ವಯಿಸಿ ಇದನ್ನು ಅನ್ವಯಿಸಿ ಇದನ್ನು ಅನ್ವಯಿಸಿ ಮತ್ತು ನಮಗೆ 5 ಮಿಮೀ ಬೇಡ 10 ಮಿಮೀ ಕೂಡ ಬೇಡ 8 ಮಿ ಮೀ ಬಳಸಲು ನಾವು ಆಸಕ್ತಿ ಹೊಂದಿದ್ದೇವೆ ಆದ್ದರಿಂದ ಓಕೆ ಒತ್ತಿ ಈಗ ವಕ್ರರೇಖೆ ಇದೆ ನಾನು ಈ ಹಂತದಲ್ಲಿ ಅಥವಾ ಈ ಹಂತದಲ್ಲಿ ಒಂದು ಬಿಂದುವಿನಲ್ಲಿ ವೃತ್ತವನ್ನು ಸೆಳೆದು ಸಂಪೂರ್ಣ ವಸ್ತುವನ್ನು ರಿವಾಲ್ವ್ ಮಾಡಿದರೆ ಪೈಪ್ ಲೈನ್ ದೊರೆಯುತ್ತದೆ ಅದು ಒಂದು ಕವಲೊಡೆಯುವ ಜಾಯಿಂಟ್ ಆದ್ದರಿಂದ ನಾವು ಆ ಮೇಲಿನ ಸಮತಲ ವನ್ನು ತೆಗೆದುಕೊಳ್ಳಬೇಕು ನಂತರ ಒಂದು ನಿರ್ದಿಷ್ಟ ತ್ರಿಜ್ಯದ ವೃತ್ತವನ್ನು ಮಾಡಿ ಬಹುಶಃ 3 ಯೂನಿಟ್ ಗಳು ನಂತರ ಓಕೆ ಒತ್ತಿ ಈಗ ವೃತ್ತವನ್ನು ಆಯ್ಕೆ ಮಾಡಲಾಗಿದೆ ಈಗ ವೈಶಿಷ್ಟ್ಯ ಗಳಿಗೆ ಹೋಗಿ ಸ್ಕೆಚ್ ಮೋಡ್ನಿಂದ ಹೊರಬನ್ನಿ ಈ ವಸ್ತುವನ್ನು ಒತ್ತಿ ವೈಶಿಷ್ಟ್ಯಗಳಲ್ಲಿ ಒಂದು ಆಯ್ಕೆ ಇದೆ ಸ್ವೇಪ್ಟ್ ಬಾಸ್ ಬೇಸ್ ಅದನ್ನು ಒತ್ತಿ ಆದ್ದರಿಂದ ಇದು ವಸ್ತು ಮತ್ತು ಆ ವಸ್ತುವನ್ನು ನಾವು ಒಂದು ನಿರ್ದಿಷ್ಟ ಅಕ್ಷ ಅಥವಾ ರೇಖೆಯ ಸುತ್ತ ರಿವಾಲ್ವ್ ಮಾಡುತ್ತೇವೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನೀವು ಇಲ್ಲಿ ನೋಡುತ್ತಿದ್ದರೆ ನೀಲಿ ಬಣ್ಣವು ಸ್ಕೆಚ್ 2 ಆಗಿದೆ ಅದನ್ನು ನಾವು ವೃತ್ತವಾಗಿ ಹೈಲೈಟ್ ಮಾಡಿದ್ದೇವೆ ಈಗ ಈ ಕೆನ್ನೇರಳೆ ಬಣ್ಣವನ್ನು ಒತ್ತಿ ಮತ್ತು ನಂತರ ರೇಖೆಯನ್ನು ಒತ್ತಿ ನಂತರ ಓಕೆ ಒತ್ತಿ ಆದ್ದರಿಂದ ನಾವು ಆ ಪೈಪ್ ನೆಟ್ವರ್ಕ್ ಅನ್ನು ನಿರ್ಮಿಸಬಹುದು ಇಲ್ಲಿ ಅದು ಘನ ವಸ್ತುವಾಗಿದ್ದು ಅದು ಹೆಚ್ಚು ಬಾಗಿರುತ್ತದೆ ಈಗ ನೀವು ತುಂಬಾ ತೆಳುವಾದ ಭಾಗವನ್ನು ನಿರ್ಮಿಸಲು ಬಯಸಿದರೆ ಅದನ್ನು ಹೇಗೆ ಮಾಡಬೇಕೆಂದರೆ ಇದನ್ನು ರದ್ದುಗೊಳಿಸಿ ಅದನ್ನು ರದ್ದುಗೊಳಿಸೋಣ ಸರಿ ಆದ್ದರಿಂದ ಮೊದಲು ಈ ವೃತ್ತಾಕಾರದ ಭಾಗವನ್ನು ಆರಿಸಿ ನಂತರ ಈ ರೇಖೆಗೆ ಹೋಗಿ ಇದನ್ನು ಒತ್ತಿ ನಂತರ ತೆಳುವಾದ ವೈಶಿಷ್ಟ್ಯದಂತಹ ಆಯ್ಕೆ ಇದೆ ಇದನ್ನು 1 ಮಿಮೀ ನಿಂದ 0 05 ಮಿಮೀ ಗೆ ಬದಲಾಯಿಸಿ ನಂತರ ಓಕೆ ಒತ್ತಿ ಈಗ ನೀವು ತುಂಬಾ ತೆಳುವಾದ ಟ್ಯೂಬ್ ಭಾಗವನ್ನು ನೋಡುತ್ತಿದ್ದೀರಿ ಆದ್ದರಿಂದ ಒಂದು ಮಾರ್ಗವೆಂದರೆ ಘನವಾದದ್ದನ್ನು ನಿರ್ಮಿಸುವುದು ಇನ್ನೊಂದು ಈ ತೆಳುವಾದ ಭಾಗವನ್ನು ಬಳಸುವುದರ ಮೂಲಕ ನಿರ್ಮಿಸುವುದು ನಾವು ಲೋಹದ ಹಾಳೆಯ ಟ್ಯೂಬ್ ಅನ್ನು ನಿರ್ಮಿಸಬಹುದು ಮುಂದಿನ ತರಗತಿಗಳಲ್ಲಿಜೋಡಣೆ ವಿಷಯಗಳ ಬಗ್ಗೆ ಮತ್ತು ಈ ಸಾಲಿಡ್ ವರ್ಕ್ಸ್ ಗಳನ್ನು ಬಳಸಿಕೊಂಡು ಯಾಂತ್ರೀಕೃತಗೊಳಿಸುವಿಕೆಯನ್ನು ಹೇಗೆ ಮಾಡಬೇಕೆಂದು ನಾವು ಕಲಿಯುತ್ತೇವೆ